ಪೇಟೆಂಟ್ ಸಾಮರ್ಥ್ಯವನ್ನು ಹೇಗೆ ಮಾಡಲಾಗುತ್ತದೆ ಪೇಟೆಂಟ್ ಸಾಮರ್ಥ್ಯವನ್ನು ಹೇಗೆ ಮಾಡಲಾಗುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡುವ ಮೊದಲು ಕೆಲವು ಅಂಶಗಳನ್ನು ಪರಿಗಣಿಸಬೇಕಾಗಿದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡುವ ಮೊದಲು ಕೆಲವು ಅಂಶಗಳನ್ನು ಪರಿಗಣಿಸಬೇಕಾಗಿದೆ ಮೊದಲನೆಯದು ಶೋಧಕನನ್ನು ಆಯ್ಕೆಮಾಡುವುದು ಮೊದಲನೆಯದು ಶೋಧಕನನ್ನು ಆಯ್ಕೆಮಾಡುವುದು ಶೋಧಕ ನಿರ್ದಿಷ್ಟ ತಂತ್ರಜ್ಞಾನದಲ್ಲಿ ವಿದ್ಯುತ್ ರಾಸಾಯನಿಕ ಮೆಟಲರ್ಜಿಕಲ್ ಎಲೆಕ್ಟ್ರಾನಿಕ್ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಶೋಧಕರಾಗಿರಬಹುದು ಶೋಧಕ ನಿರ್ದಿಷ್ಟ ತಂತ್ರಜ್ಞಾನದಲ್ಲಿ ವಿದ್ಯುತ್ ರಾಸಾಯನಿಕ ಮೆಟಲರ್ಜಿಕಲ್ ಎಲೆಕ್ಟ್ರಾನಿಕ್ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಶೋಧಕರಾಗಿರಬಹುದು ಅವರು ಕಂಪ್ಯೂಟರ್ ಸಂಬಂಧಿತ ಆವಿಷ್ಕಾರಗಳಲ್ಲಿ ಅಥವಾ ಯಾಂತ್ರಿಕ ಆವಿಷ್ಕಾರಗಳಲ್ಲಿ ಪರಿಣತಿ ಹೊಂದಿರಬಹುದು ಅವರು ಕಂಪ್ಯೂಟರ್ ಸಂಬಂಧಿತ ಆವಿಷ್ಕಾರಗಳಲ್ಲಿ ಅಥವಾ ಯಾಂತ್ರಿಕ ಆವಿಷ್ಕಾರಗಳಲ್ಲಿ ಪರಿಣತಿ ಹೊಂದಿರಬಹುದು ಆವಿಷ್ಕಾರಕನು ಶೋಧಕನನ್ನು ಗುರುತಿಸಬೇಕು ಆವಿಷ್ಕಾರಕನು ಶೋಧಕನನ್ನು ಗುರುತಿಸಬೇಕು ಹುಡುಕಾಟ ಕಾರ್ಯವು ಡೊಮೇನ್ ಜ್ಞಾನದ ಬಗ್ಗೆ ತಿಳಿದಿರಬೇಕು ಹುಡುಕಾಟ ಕಾರ್ಯವು ಡೊಮೇನ್ ಜ್ಞಾನದ ಬಗ್ಗೆ ತಿಳಿದಿರಬೇಕು ಒಬ್ಬ ವ್ಯಕ್ತಿಯು ಹಿನ್ನೆಲೆ ಹೊಂದಿದ್ದರೆ ನೀವು ಅಂತಹ ವ್ಯಕ್ತಿಯಿಂದ ಉತ್ತಮ ಹುಡುಕಾಟವನ್ನು ನಿರೀಕ್ಷಿಸಬಹುದು ಒಬ್ಬ ವ್ಯಕ್ತಿಯು ಹಿನ್ನೆಲೆ ಹೊಂದಿದ್ದರೆ ನೀವು ಅಂತಹ ವ್ಯಕ್ತಿಯಿಂದ ಉತ್ತಮ ಹುಡುಕಾಟವನ್ನು ನಿರೀಕ್ಷಿಸಬಹುದು ನೀವು ಕೆಲಸದ ವಿವಿಧ ಭಾಗಗಳನ್ನು ಮಾಡುವ ವಿಭಿನ್ನ ಶೋಧಕರನ್ನು ಸಹ ಆಯ್ಕೆ ಮಾಡಬಹುದು ನೀವು ಕೆಲಸದ ವಿವಿಧ ಭಾಗಗಳನ್ನು ಮಾಡುವ ವಿಭಿನ್ನ ಶೋಧಕರನ್ನು ಸಹ ಆಯ್ಕೆ ಮಾಡಬಹುದು ಉದಾಹರಣೆಗೆ ಎಲ್ಲಾ ಪೇಟೆಂಟ್ ಕಚೇರಿ ಫೈಲ್ಗಳನ್ನು ನೋಡಲು ನೀವು ಒಬ್ಬ ಶೋಧಕನನ್ನು ಹೊಂದಿರಬಹುದು ಉದಾಹರಣೆಗೆ ಎಲ್ಲಾ ಪೇಟೆಂಟ್ ಕಚೇರಿ ಫೈಲ್ಗಳನ್ನು ನೋಡಲು ನೀವು ಒಬ್ಬ ಶೋಧಕನನ್ನು ಹೊಂದಿರಬಹುದು ಅದು ಪೇಟೆಂಟ್ ಕಚೇರಿಯ ಹಿಂದಿನ ಕಲೆ ಅದು ಪೇಟೆಂಟ್ ಕಚೇರಿಯ ಹಿಂದಿನ ಕಲೆ ಪೇಟೆಂಟ್ ರಹಿತ ಸಾಹಿತ್ಯ ಹುಡುಕಾಟಗಳನ್ನು ನೋಡಲು ಸಮರ್ಥನಾಗಿರುವ ಇನ್ನೊಬ್ಬ ಶೋಧಕನನ್ನು ನೀವು ಹೊಂದಬಹುದು ಪೇಟೆಂಟ್ ರಹಿತ ಸಾಹಿತ್ಯ ಹುಡುಕಾಟಗಳನ್ನು ನೋಡಲು ಸಮರ್ಥನಾಗಿರುವ ಇನ್ನೊಬ್ಬ ಶೋಧಕನನ್ನು ನೀವು ಹೊಂದಬಹುದು ಅದೇ ಆವಿಷ್ಕಾರಕ್ಕಾಗಿ ವಿದೇಶಿ ಪೇಟೆಂಟ್ ನೋಡುವ ಇನ್ನೊಬ್ಬ ಶೋಧಕನನ್ನು ಸಹ ನೇಮಿಸಿಕೊಳ್ಳಬಹುದು ಅದೇ ಆವಿಷ್ಕಾರಕ್ಕಾಗಿ ವಿದೇಶಿ ಪೇಟೆಂಟ್ ನೋಡುವ ಇನ್ನೊಬ್ಬ ಶೋಧಕನನ್ನು ಸಹ ನೇಮಿಸಿಕೊಳ್ಳಬಹುದು ಹುಡುಕಾಟದ ಫಲಿತಾಂಶಗಳು ವಿಭಿನ್ನ ವರ್ಗಗಳ ವಿವಿಧ ಶೋಧಕರ ಉತ್ಪನ್ನವಾಗಿರಬಹುದು ಹುಡುಕಾಟದ ಫಲಿತಾಂಶಗಳು ವಿಭಿನ್ನ ವರ್ಗಗಳ ವಿವಿಧ ಶೋಧಕರ ಉತ್ಪನ್ನವಾಗಿರಬಹುದು ಎರಡನೆಯದಾಗಿ ಶೋಧ ವಿನಂತಿಯಲ್ಲಿ ಸೇರಿಸಬೇಕಾದ ಮಾಹಿತಿಯ ಅವಶ್ಯಕತೆಯನ್ನು ಆವಿಷ್ಕಾರಕ ನಿಗದಿಪಡಿಸಬೇಕು ಎರಡನೆಯದಾಗಿ ಶೋಧ ವಿನಂತಿಯಲ್ಲಿ ಸೇರಿಸಬೇಕಾದ ಮಾಹಿತಿಯ ಅವಶ್ಯಕತೆಯನ್ನು ಆವಿಷ್ಕಾರಕ ನಿಗದಿಪಡಿಸಬೇಕು ಹುಡುಕಾಟದ ಗುಣಮಟ್ಟವು ಒದಗಿಸಿದ ಮಾಹಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಹುಡುಕಾಟದ ಗುಣಮಟ್ಟವು ಒದಗಿಸಿದ ಮಾಹಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಆವಿಷ್ಕಾರದ ರೇಖಾಚಿತ್ರಗಳನ್ನು ಹೊಂದಿದ್ದರೆ ಆವಿಷ್ಕಾರವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ವರದಿಯನ್ನು ರಚಿಸುವುದು ತುಂಬಾ ಸುಲಭವಾಗುತ್ತದೆ ನೀವು ಆವಿಷ್ಕಾರದ ರೇಖಾಚಿತ್ರಗಳನ್ನು ಹೊಂದಿದ್ದರೆ ಆವಿಷ್ಕಾರವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ವರದಿಯನ್ನು ರಚಿಸುವುದು ತುಂಬಾ ಸುಲಭವಾಗುತ್ತದೆ ಆವಿಷ್ಕಾರಕನು ಶೋಧಕನೊಂದಿಗೆ ಚರ್ಚಿಸಬೇಕಾದದ್ದು ಅಗತ್ಯ ಆವಿಷ್ಕಾರಕನು ಶೋಧಕನೊಂದಿಗೆ ಚರ್ಚಿಸಬೇಕಾದದ್ದು ಅಗತ್ಯ ಹುಡುಕುವವರು ಹುಡುಕಬೇಕಾದ ವಿಷಯಗಳು ಯಾವುವು ಮತ್ತು ನೀವು ಹುಡುಕಾಟಕ್ಕೆ ತೊಡಗಿಸುವ ಸಮಯ ಮತ್ತು ಸಂಪನ್ಮೂಲಗಳು ತೊಡಗಿಸುತ್ತೀರಿ ಎಂಬುದರ ಬಗ್ಗೆ ಚರ್ಚಿಸಬೇಕು ಹುಡುಕಾಟಕ್ಕಾಗಿ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ ಮತ್ತು ಅದರ ಮಿತಿಯಲ್ಲಿ ಯಾವ ಕೆಲಸವನ್ನು ಮಾಡಬೇಕೆಂಬುದನ್ನು ನೀವು ತಿಳಿಸಿರುತ್ತೀರಿ ಹುಡುಕುವವರು ಹುಡುಕಬೇಕಾದ ವಿಷಯಗಳು ಯಾವುವು ಮತ್ತು ನೀವು ಹುಡುಕಾಟಕ್ಕೆ ತೊಡಗಿಸುವ ಸಮಯ ಮತ್ತು ಸಂಪನ್ಮೂಲಗಳು ತೊಡಗಿಸುತ್ತೀರಿ ಎಂಬುದರ ಬಗ್ಗೆ ಚರ್ಚಿಸಬೇಕು ಹುಡುಕಾಟಕ್ಕಾಗಿ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ ಮತ್ತು ಅದರ ಮಿತಿಯಲ್ಲಿ ಯಾವ ಕೆಲಸವನ್ನು ಮಾಡಬೇಕೆಂಬುದನ್ನು ನೀವು ತಿಳಿಸಿರುತ್ತೀರಿ ಆವಿಷ್ಕಾರಕನು ಕೇವಲ ಪೇಟೆಂಟ್ ವಿಚಾರವಾಗಿ ಹುಡುಕಾಟವನ್ನು ಸೀಮಿತಗೊಳಿಸಲು ಶೋಧಕನಿಗೆ ಸೂಚಿಸಬೇಕು ಆವಿಷ್ಕಾರಕನು ಕೇವಲ ಪೇಟೆಂಟ್ ವಿಚಾರವಾಗಿ ಹುಡುಕಾಟವನ್ನು ಸೀಮಿತಗೊಳಿಸಲು ಶೋಧಕನಿಗೆ ಸೂಚಿಸಬೇಕು ಅದು ಪೇಟೆಂಟ್ ಕಚೇರಿ ಅಥವಾ ಪೇಟೆಂಟ್ ಅಲ್ಲದ ಸಾಹಿತ್ಯ ಹುಡುಕಾಟದ ಫೈಲ್ಗಳಾಗಿರಬಹುದು ಅದು ಪೇಟೆಂಟ್ ಕಚೇರಿ ಅಥವಾ ಪೇಟೆಂಟ್ ಅಲ್ಲದ ಸಾಹಿತ್ಯ ಹುಡುಕಾಟದ ಫೈಲ್ಗಳಾಗಿರಬಹುದು ಉಚಿತ ಮತ್ತು ಪಾವತಿಸಿದ ವಿಭಿನ್ನ ಡೇಟಾಬೇಸ್ಗಳಿವೆ ಉಚಿತ ಮತ್ತು ಪಾವತಿಸಿದ ವಿಭಿನ್ನ ಡೇಟಾಬೇಸ್ಗಳಿವೆ ಇದನ್ನು ಹುಡುಕಲು ಬಳಸಬಹುದು ಇದನ್ನು ಹುಡುಕಲು ಬಳಸಬಹುದು ಮೂರನೆಯ ವಿಷಯವೆಂದರೆ ಹುಡುಕಾಟದ ವ್ಯಾಪ್ತಿಯನ್ನು ವಿವರಿಸುವುದು ಮೂರನೆಯ ವಿಷಯವೆಂದರೆ ಹುಡುಕಾಟದ ವ್ಯಾಪ್ತಿಯನ್ನು ವಿವರಿಸುವುದು ನೀವು ಭಾರತೀಯ ಪೇಟೆಂಟ್ ಸಲ್ಲಿಸುತ್ತಿದ್ದರೆ ಆವಿಷ್ಕಾರಕರು ಭಾರತೀಯ ಪೇಟೆಂಟ್ಗಳನ್ನು ಹುಡುಕಬೇಕಾಗುತ್ತದೆ ನೀವು ಭಾರತೀಯ ಪೇಟೆಂಟ್ ಸಲ್ಲಿಸುತ್ತಿದ್ದರೆ ಆವಿಷ್ಕಾರಕರು ಭಾರತೀಯ ಪೇಟೆಂಟ್ಗಳನ್ನು ಹುಡುಕಬೇಕಾಗುತ್ತದೆ ನಿರ್ದಿಷ್ಟ ನ್ಯಾಯವ್ಯಾಪ್ತಿಯಲ್ಲಿ ಹುಡುಕಾಟವನ್ನು ಮಾಡಬಹುದು ನಿರ್ದಿಷ್ಟ ನ್ಯಾಯವ್ಯಾಪ್ತಿಯಲ್ಲಿ ಹುಡುಕಾಟವನ್ನು ಮಾಡಬಹುದು ಒಂದು ನಿರ್ದಿಷ್ಟ ನ್ಯಾಯವ್ಯಾಪ್ತಿಯಲ್ಲಿ ಪೇಟೆಂಟ್ ಆವಿಷ್ಕಾರವನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಎಂದು ವಿದೇಶಿ ಫೈಲಿಂಗ್ ಸೂಚಿಸುತ್ತದೆ ಒಂದು ನಿರ್ದಿಷ್ಟ ನ್ಯಾಯವ್ಯಾಪ್ತಿಯಲ್ಲಿ ಪೇಟೆಂಟ್ ಆವಿಷ್ಕಾರವನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಎಂದು ವಿದೇಶಿ ಫೈಲಿಂಗ್ ಸೂಚಿಸುತ್ತದೆ ಹುಡುಕಾಟವು ಪೇಟೆಂಟ್ ಸಾಹಿತ್ಯವನ್ನು ಹೊಂದಿರಬೇಕೆ ಎಂದು ನೀವು ಷರತ್ತು ವಿಧಿಸಬಹುದು ಹುಡುಕಾಟವು ಪೇಟೆಂಟ್ ಸಾಹಿತ್ಯವನ್ನು ಹೊಂದಿರಬೇಕೆ ಎಂದು ನೀವು ಷರತ್ತು ವಿಧಿಸಬಹುದು ಈ ಎಲ್ಲಾ ಸಂದರ್ಭಗಳಲ್ಲಿ ಸಂಶೋಧಕನು ಹುಡುಕಾಟದ ವ್ಯಾಪ್ತಿಯನ್ನು ವಿವರಿಸುತ್ತಾರೆ ಈ ವ್ಯಾಪ್ತಿಯನ್ನು ಆದರಿಸಿ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ಈ ಎಲ್ಲಾ ಸಂದರ್ಭಗಳಲ್ಲಿ ಸಂಶೋಧಕನು ಹುಡುಕಾಟದ ವ್ಯಾಪ್ತಿಯನ್ನು ವಿವರಿಸುತ್ತಾರೆ ಈ ವ್ಯಾಪ್ತಿಯನ್ನು ಆದರಿಸಿ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ನಾಲ್ಕನೆಯ ವಿಷಯವೆಂದರೆ ಹುಡುಕಾಟದ ವೆಚ್ಚವನ್ನು ಪರಿಗಣಿಸುವುದು ಸಾಮಾನ್ಯವಾಗಿ ವೆಚ್ಚವು ಪೂರ್ವ ನಿರ್ಧರಿತವಾಗಿರುತ್ತದೆ ನಾಲ್ಕನೆಯ ವಿಷಯವೆಂದರೆ ಹುಡುಕಾಟದ ವೆಚ್ಚವನ್ನು ಪರಿಗಣಿಸುವುದು ಸಾಮಾನ್ಯವಾಗಿ ವೆಚ್ಚವು ಪೂರ್ವ ನಿರ್ಧರಿತವಾಗಿರುತ್ತದೆ ತಂತ್ರಜ್ಞಾನದ ಸಂಕೀರ್ಣತೆಯು ಹುಡುಕಲು ಹೆಚ್ಚಿನ ಸಮಯವನ್ನು ಒಳಗೊಂಡಿರುತ್ತದೆ ತಂತ್ರಜ್ಞಾನದ ಸಂಕೀರ್ಣತೆಯು ಹುಡುಕಲು ಹೆಚ್ಚಿನ ಸಮಯವನ್ನು ಒಳಗೊಂಡಿರುತ್ತದೆ ಅದು ಖರ್ಚು ಮಾಡುವ ಹೆಚ್ಚುವರಿ ಗಂಟೆಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಅದು ಖರ್ಚು ಮಾಡುವ ಹೆಚ್ಚುವರಿ ಗಂಟೆಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಅದನ್ನು ಆದರಿಸಿ ಸಂಭಾವನೆ ಅಥವಾ ಶುಲ್ಕಗಳು ಬದಲಾಗುತ್ತವೆ ಅದನ್ನು ಆದರಿಸಿ ಸಂಭಾವನೆ ಅಥವಾ ಶುಲ್ಕಗಳು ಬದಲಾಗುತ್ತವೆ ಐದನೇ ವಿಷಯವೆಂದರೆ ವಿನಂತಿಯ ಪತ್ರದ ಮೂಲಕ ಹುಡುಕಾಟದ ಆದೇಶವನ್ನು ನಿಗದಿಪಡಿಸುವುದು ಐದನೇ ವಿಷಯವೆಂದರೆ ವಿನಂತಿಯ ಪತ್ರದ ಮೂಲಕ ಹುಡುಕಾಟದ ಆದೇಶವನ್ನು ನಿಗದಿಪಡಿಸುವುದು ಈಗ ಇದನ್ನು ಶೋಧಕರಿಗೆ ಏನನ್ನು ಹುಡುಕಬೇಕು ಎಂದು ಬರೆಯುವ ಮೂಲಕ ಮಾಡಲಾಗುತ್ತದೆ ಇದು ಭಾರತೀಯ ಪೇಟೆಂಟ್ ಕಚೇರಿಯಾಗಿದ್ದರೆ ನೀವು ಈ ಆವಿಷ್ಕಾರವನ್ನು ಭಾರತೀಯ ಪೇಟೆಂಟ್ ಕಚೇರಿಯಲ್ಲಿ ಸಲ್ಲಿಸಬೇಕೆಂದು ಹೇಳುತ್ತೀರಿ ಮತ್ತು ನೀವು ಭಾರತೀಯ ಪೇಟೆಂಟ್ ಕಚೇರಿಯ ಎಲ್ಲಾ ಪೇಟೆಂಟ್ಗಳನ್ನು ಹುಡುಕಲು ಬಯಸುತ್ತೀರಿ ಈಗ ಇದನ್ನು ಶೋಧಕರಿಗೆ ಏನನ್ನು ಹುಡುಕಬೇಕು ಎಂದು ಬರೆಯುವ ಮೂಲಕ ಮಾಡಲಾಗುತ್ತದೆ ಇದು ಭಾರತೀಯ ಪೇಟೆಂಟ್ ಕಚೇರಿಯಾಗಿದ್ದರೆ ನೀವು ಈ ಆವಿಷ್ಕಾರವನ್ನು ಭಾರತೀಯ ಪೇಟೆಂಟ್ ಕಚೇರಿಯಲ್ಲಿ ಸಲ್ಲಿಸಬೇಕೆಂದು ಹೇಳುತ್ತೀರಿ ಮತ್ತು ನೀವು ಭಾರತೀಯ ಪೇಟೆಂಟ್ ಕಚೇರಿಯ ಎಲ್ಲಾ ಪೇಟೆಂಟ್ಗಳನ್ನು ಹುಡುಕಲು ಬಯಸುತ್ತೀರಿ ಒಂದು ವಿವರಣೆ ಅಥವಾ ರೇಖಾಚಿತ್ರದಂತಹ ಕೆಲವು ಹೆಚ್ಚಿನ ಮಾಹಿತಿ ಇದ್ದರೆ ಅದು ಹೆಚ್ಚಿನ ಸ್ಪಷ್ಟತೆಯನ್ನು ನೀಡುತ್ತದೆ ಒಂದು ವಿವರಣೆ ಅಥವಾ ರೇಖಾಚಿತ್ರದಂತಹ ಕೆಲವು ಹೆಚ್ಚಿನ ಮಾಹಿತಿ ಇದ್ದರೆ ಅದು ಹೆಚ್ಚಿನ ಸ್ಪಷ್ಟತೆಯನ್ನು ನೀಡುತ್ತದೆ ನಂತರ ನೀವು ಅದನ್ನು ಶೋಧಕರಿಗೆ ಬಹಿರಂಗಪಡಿಸುತ್ತೀರಿ ಯಾವುದನ್ನು ಹುಡುಕಬೇಕು ಎಂದು ನಿಮಗೆ ತಿಳಿದಿರುವ ವರ್ಗೀಕರಣವಿದ್ದರೆ ನೀವು ಅದನ್ನು ಶೋಧಕರಿಗೆ ನೀಡುತ್ತೀರಿ ನಂತರ ನೀವು ಅದನ್ನು ಶೋಧಕರಿಗೆ ಬಹಿರಂಗಪಡಿಸುತ್ತೀರಿ ಯಾವುದನ್ನು ಹುಡುಕಬೇಕು ಎಂದು ನಿಮಗೆ ತಿಳಿದಿರುವ ವರ್ಗೀಕರಣವಿದ್ದರೆ ನೀವು ಅದನ್ನು ಶೋಧಕರಿಗೆ ನೀಡುತ್ತೀರಿ ಮತ್ತು ನಿಮ್ಮ ಆವಿಷ್ಕಾರದ ಹೊಸ ವೈಶಿಷ್ಟ್ಯಗಳು ನೀವು ಆವಿಷ್ಕಾರ ಎಂದು ಪರಿಗಣಿಸುವ ವೈಶಿಷ್ಟ್ಯಗಳು ಇದ್ದರೆ ಇವುಗಳು ಸೃಜನಶೀಲ ಲಕ್ಷಣಗಳು ಎಂದು ನೀವು ಶೋಧಕರಿಗೆ ಹೇಳುತ್ತೀರಿ ಮತ್ತು ನಿಮ್ಮ ಆವಿಷ್ಕಾರದ ಹೊಸ ವೈಶಿಷ್ಟ್ಯಗಳು ನೀವು ಆವಿಷ್ಕಾರ ಎಂದು ಪರಿಗಣಿಸುವ ವೈಶಿಷ್ಟ್ಯಗಳು ಇದ್ದರೆ ಇವುಗಳು ಸೃಜನಶೀಲ ಲಕ್ಷಣಗಳು ಎಂದು ನೀವು ಶೋಧಕರಿಗೆ ಹೇಳುತ್ತೀರಿ ಆದುದರಿಂದ ಹುಡುಕಾಟವು ಸೃಜನಶೀಲ ವೈಶಿಷ್ಟ್ಯಗಳನ್ನು ಹೋಲಿಸಿ ಮತ್ತು ಪೇಟೆಂಟ್ ಮಾಡಲಾಗದ ಅಥವಾ ಮುಖ್ಯವಲ್ಲದ ಲಕ್ಷಣಗಳನ್ನು ಬಿಟ್ಟುಬಿಡುತ್ತದೆ ಆದುದರಿಂದ ಹುಡುಕಾಟವು ಸೃಜನಶೀಲ ವೈಶಿಷ್ಟ್ಯಗಳನ್ನು ಹೋಲಿಸಿ ಮತ್ತು ಪೇಟೆಂಟ್ ಮಾಡಲಾಗದ ಅಥವಾ ಮುಖ್ಯವಲ್ಲದ ಲಕ್ಷಣಗಳನ್ನು ಬಿಟ್ಟುಬಿಡುತ್ತದೆ ಈಗ ನೀವು ನಿಮ್ಮ ವಿನಂತಿಯ ಪತ್ರದಲ್ಲಿ ನೀವು ಗಡುವನ್ನು ಸಹ ನೀಡುತ್ತೀರಿ ಈಗ ನೀವು ನಿಮ್ಮ ವಿನಂತಿಯ ಪತ್ರದಲ್ಲಿ ನೀವು ಗಡುವನ್ನು ಸಹ ನೀಡುತ್ತೀರಿ ಆದ್ದರಿಂದ ಹುಡುಕಾಟವನ್ನು ಕಾಲಮಿತಿಯೊಳಗೆ ಮಾಡಲಾಗುತ್ತದೆ ಮತ್ತು ಕೆಲಸವು ಹೆಚ್ಚುವರಿ ಕೆಲಸಗಳನ್ನು ಒಳಗೊಂಡಿದ್ದರೆ ನಿಮ್ಮ ಶೋಧ ಪತ್ರದಲ್ಲಿ ನೀವು ಷರತ್ತು ಹಾಕುತ್ತೀರಿ ಇದರಿಂದ ನಿಯಮಗಳು ಹೊಂದಿಕೊಳ್ಳುತ್ತವೆ ಆದ್ದರಿಂದ ಹುಡುಕಾಟವನ್ನು ಕಾಲಮಿತಿಯೊಳಗೆ ಮಾಡಲಾಗುತ್ತದೆ ಮತ್ತು ಕೆಲಸವು ಹೆಚ್ಚುವರಿ ಕೆಲಸಗಳನ್ನು ಒಳಗೊಂಡಿದ್ದರೆ ನಿಮ್ಮ ಶೋಧ ಪತ್ರದಲ್ಲಿ ನೀವು ಷರತ್ತು ಹಾಕುತ್ತೀರಿ ಇದರಿಂದ ನಿಯಮಗಳು ಹೊಂದಿಕೊಳ್ಳುತ್ತವೆ ಆದ್ದರಿಂದ ವ್ಯಕ್ತಿಯು ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಕೆಲಸ ಮಾಡಲು ನೀವು ಮತ್ತಷ್ಟು ಅಧಿಕಾರವನ್ನು ನೀಡುತ್ತೀರಿ ಆದ್ದರಿಂದ ವ್ಯಕ್ತಿಯು ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಕೆಲಸ ಮಾಡಲು ನೀವು ಮತ್ತಷ್ಟು ಅಧಿಕಾರವನ್ನು ನೀಡುತ್ತೀರಿ